ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಸೂತ್ರೀಕರಣ ಹಾರ್ಮೋನಿಕ್ ಆಂದೋಲಕಕ್ಕೆ ಅಪ್ಲಿಕೇಶನ್ ಹಿಂದಿನ 2 ಉಪನ್ಯಾಸಗಳಲ್ಲಿ ನಾವು ಕಲಿತದ್ದು ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಸೂತ್ರೀಕರಣ ಮತ್ತು ನಾವು ಇಲ್ಲಿಯವರೆಗೆ ಕಲಿತ 2 ವಿಷಯಗಳು xt ಅಥವಾ vt ಅಥವಾ ಇತರ ಪಡೆದ ಪ್ರಮಾಣಗಳಂತಹ ಪ್ರಮಾಣಗಳನ್ನು ಸಂಖ್ಯೆಗಳ ಸಂಗ್ರಹವಾಗಿ ವ್ಯಕ್ತಪಡಿಸಬೇಕು ನಾವು ಈಗ ತಿಳಿದಿರುವ ಮ್ಯಾಟ್ರಿಕ್ಸ್ಗಳು ಘನವಾಗಿವೆ ಮತ್ತು ನಾನು ಇದನ್ನು ಉದಾಹರಣೆಯಾಗಿ ನೀಡಲು ಇಷ್ಟಪಡುತ್ತೇನೆ ನಾನು x ಅನ್ನು ವ್ಯಕ್ತಪಡಿಸಬೇಕಾದರೆ ನಾನು ಇದನ್ನು x 11 x12 ಮತ್ತು x12 ಎಂದು ಬರೆಯುತ್ತೇನೆ ಸಮಯ ಅವಲಂಬನೆ i 12t x13 ei13t ಮತ್ತು ಹೀಗೆ ಇಲ್ಲಿ x21 ei21t x22 x23 ei23t ಮತ್ತು ಹೀಗೆ ಒಂದು ಪ್ರಮಾಣವು ಸಮಯ ಸ್ವತಂತ್ರವಾಗಿದ್ದರೆ ಗಮನಿಸಿ ಇದರರ್ಥ ಇದು ಎಲ್ಲಾ ಆಫ್ ಕರ್ಣೀಯ ಪದಗಳ ಮೇಲೆ ಸಮಯವನ್ನು ಅವಲಂಬಿಸಿರುವುದಿಲ್ಲ ei12t ಅಥವಾ ei13t ಅನ್ನು ಒಳಗೊಂಡಿರುವ ಯಾವುದೂ 0 ಆಗಿರುತ್ತದೆ ಮತ್ತು ಮ್ಯಾಟ್ರಿಕ್ಸ್ ಕರ್ಣೀಯವಾಗಿರುತ್ತದೆ ಮೈನಸ್ ಚಿಹ್ನೆಯೊಂದಿಗೆ 12 21 ಕ್ಕೆ ಸಮನಾಗಿರುತ್ತದೆ ಎಂದು ನಾನು ಗಮನಸೆಳೆಯುತ್ತೇನೆ ಮುಂದೆ ℏ h2 ಆಗಿದೆ ಆದ್ದರಿಂದ ಅದು ಸಿದ್ಧಾಂತದ ಚಲನಶಾಸ್ತ್ರದ ಭಾಗದ ಬಗ್ಗೆ ನಾವು ಕಲಿತ ವಿಷಯ ಮತ್ತು ನಂತರ ನಾವು ಕ್ವಾಂಟಮ್ ಸ್ಥಿತಿಯನ್ನು ಪಡೆಯುತ್ತೇವೆ 2πα ∞nαn|Cnαn |2 nn α|Cnn α |2hಮತ್ತು ನಂತರ ನಾವು ಇದನ್ನು 4πmα ∞nαn|Cnαn |2h ಎಂದು ವ್ಯಕ್ತಪಡಿಸುತ್ತೇವೆ ನಾನು ಮೊದಲ ಷರತ್ತು ತೆಗೆದುಕೊಳ್ಳುವ ಕಾರಣ ಇದನ್ನು ಸಹ ಬರೆಯಬಹುದು α ∞nαn|Cnαn |2 nn α|Cnn α |2ಅದು ಕೂಡ ಸಮಾನ ಸ್ಥಿತಿ ಆದ್ದರಿಂದ ಇವೆಲ್ಲವೂ ಸಮಾನವಾಗಿವೆ ನಾನು ಮುಂದೆ ಮುಂದುವರಿಯುವ ಮೊದಲು ಇಲ್ಲಿ ಏನನ್ನೋ ಸ್ಪಷ್ಟಪಡಿಸಲು ಬಯಸುತ್ತೇನೆ ಮತ್ತು ನಾವು ಈ ಸ್ಥಿತಿಯನ್ನು ಪಡೆಯುವಾಗ Cnn ಅನ್ನು ಬಳಸುತ್ತೇವೆ Cnn Cnn α ಗೆ ಸಮನಾಗಿರುತ್ತದೆ ಅಥವಾ Cnn α Cn αnಗೆ ಸಮನಾಗಿರುತ್ತದೆ ಮತ್ತು ಕೆಲವೊಮ್ಮೆ ಒಂದು ಪ್ರಶ್ನೆಯನ್ನು ವಿಶೇಷವಾಗಿ ಬೆಳಕಿಗೆ ತರಲಾಗುತ್ತದೆ ಇದನ್ನೆಲ್ಲ ನಾವು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನಲ್ಲಿ ಆಧರಿಸಿದ್ದೇವೆ ಅಲ್ಲಿ ನಾವು CC ಎಂದು ಹೇಳಿದ್ದೇವೆ ಮತ್ತು ಉದ್ಭವಿಸುವ ಪ್ರಶ್ನೆಯೆಂದರೆ ಅದು C ಒಂದುವೇಳೆ ಕ್ವಾಂಟಂನಲ್ಲಿ ಯಾಂತ್ರಿಕವಾಗಿ Cnn ಮತ್ತು C ಗೆ ಹೊಂದಿಕೆಯಾಗುತ್ತದೆ ಎಂದು ಭಾವಿಸೋಣ ಅದು Cn τn ಅಥವಾ Cnn ಆಗಿರಬೇಕು ಮತ್ತು ನಾನು ಹೇಳಿಕೊಂಡಿರುವುದು ಈ ಪರದೆಯಲ್ಲಿ ನಾನು ನೀಲಿ ಬಣ್ಣದಲ್ಲಿ ತೋರಿಸಿದ್ದೇನೆ ಮತ್ತು ಇದಕ್ಕೆ ಕಾರಣ ಈ ಕೆಳಗಿನಂತಿರುತ್ತದೆ C ಆವರ್ತನ τω ಗೆ ಅನುರೂಪವಾಗಿದೆ ಮತ್ತು C ಆವರ್ತನ τω ಗೆ ಅನುರೂಪವಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ಮತ್ತು τω ಕ್ವಾಂಟಮ್ ಯಾಂತ್ರಿಕವಾಗಿ En En τℏ ಗೆ ಹೋಗುತ್ತದೆ ಇದಕ್ಕೆ ಅನುಗುಣವಾಗಿ tτω En τ Enℏ ಗೆ ಹೋಗುತ್ತದೆ ಮತ್ತು En Enℏ ಗೆ ಹೋಗುವುದಿಲ್ಲ ಮತ್ತು ಆದ್ದರಿಂದ τ ಕ್ವಾಂಟಮ್ಗೆ ಯಾಂತ್ರಿಕವಾಗಿ ಸರಿಯಾದ ಗುಣಾಂಕವು En τ En ಆಗಿರುತ್ತದೆ ಮತ್ತು C ಅನುಗುಣವಾದ ಗುಣಾಂಕ Cn τn ಆಗಿರುತ್ತದೆ ಮತ್ತು Cnnτ ಅಲ್ಲ ಆದ್ದರಿಂದ ಇದನ್ನು ಬಹಳ ಎಚ್ಚರಿಕೆಯಿಂದ ಮಾಡಲಾಗಿದೆ ಮತ್ತು ಎಲ್ಲವೂ ಸ್ಥಿರವಾಗಿರುತ್ತದೆ ನಾವು ಈಗ ಮಾಡಲು ಹೊರಟಿರುವುದು ಕ್ರಿಯಾತ್ಮಕ ಸ್ಥಿತಿಯು ಹೇಗಿರಬೇಕು ಎಂದು ಬರೆಯಿರಿ ಆದ್ದರಿಂದ ಹೈಸೆನ್ಬರ್ಗ್ x ನಿಂದ ತೃಪ್ತಿಗೊಂಡ ಚಲನೆಯ ಸಮೀಕರಣವು ಚಲನೆಯ ಶಾಸ್ತ್ರೀಯ ಸಮೀಕರಣದಂತೆಯೇ ಇರುತ್ತದೆ ಎಂದು ಪ್ರಸ್ತಾಪಿಸಿದರು ಇದರರ್ಥ x ಇದು d2xdt2Fxm ನಂತೆಯೇ ಇರುತ್ತದೆ ಹೊರತುಪಡಿಸಿ ಈಗ ಪ್ರತಿ x ಮತ್ತು ಪ್ರತಿ Fx ಅನ್ನು ಈ ಮ್ಯಾಟ್ರಿಕ್ಸ್ಗಳನ್ನು ಬಳಸಿಕೊಂಡು ಲೆಕ್ಕಹಾಕಬೇಕಾಗುತ್ತದೆ ಮತ್ತು ನಂತರ ನೀವು ಸಮಸ್ಯೆಯನ್ನು ಪರಿಹರಿಸುತ್ತೀರಿ ನಾವು ಈಗ ಮಾಡಲು ಹೊರಟಿರುವುದು ಹೈಸೆನ್ಬರ್ಗ್ ನ ವಿಧಾನವನ್ನು ಹಾರ್ಮೋನಿಕ್ ಆಂದೋಲಕಕ್ಕೆ ಅನ್ವಯಿಸುವುದು ಮತ್ತು ಅದು ಅವರ ಕಾಗದದಲ್ಲೂ ಬಿಸಿಯಾಗುತ್ತದೆ ಅವರು ಒಂದು ವಿಧಾನವನ್ನು ತೆಗೆದುಕೊಂಡರು ಆ ಮೂಲಕ ಅವರು ಅನ್ಹಾರ್ಮೋನಿಕ್ ಆಂದೋಲಕವನ್ನು ಪರಿಗಣಿಸಿದರು ಆದ್ದರಿಂದ ಅದಕ್ಕೆ ಸಮೀಕರಣವು x02xβx20 ಆಗಿದೆ ಅವರು ತಮ್ಮ ಉತ್ಪನ್ನ ಪರಿಸ್ಥಿತಿಗಳನ್ನು ಬಳಸುವಂತೆ ಅವರು ಹಾರ್ಮೋನಿಕ್ ಆಂದೋಲಕವನ್ನು ತೆಗೆದುಕೊಂಡರು ನಾವು ಸ್ವಲ್ಪ ವಿಭಿನ್ನ ಮಾರ್ಗವನ್ನು ತೆಗೆದುಕೊಳ್ಳಲಿದ್ದೇವೆ ಏಕೆಂದರೆ ಅನ್ಹಾರ್ಮೋನಿಕ್ ಆಂದೋಲಕಕ್ಕಾಗಿ ಹೇಗೆ ಪರಿಹರಿಸಬೇಕೆಂಬುದರ ಬಗ್ಗೆ ನೀವು ಇಳಿಯುವುದನ್ನು ನಾನು ಬಯಸುವುದಿಲ್ಲ ಆದ್ದರಿಂದ ನಾವು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನಿಂದ ಏನನ್ನಾದರೂ ಎರವಲು ಪಡೆಯಲಿದ್ದೇವೆ ಆದ್ದರಿಂದ ನಾನು ತತ್ವದಿಂದ ಸಮಸ್ಯೆಯನ್ನು ಪರಿಹರಿಸಲು ಎರವಲು ಪಡೆಯಲಿದ್ದೇನೆ ಮತ್ತು ನಾನು ಇಲ್ಲಿ n ಅನ್ನು ಎರವಲು ಪಡೆಯುವುದು ನಾವು ಪಡೆದದ್ದು ಗರಿಷ್ಠ ಪ್ಲಸ್ ಅಥವಾ ಮೈನಸ್ 1 ಆಗಿರಬಹುದು ಎಂಬುದನ್ನು ನೆನಪಿಡಿ ಹೈಸೆನ್ಬರ್ಗ್ ಕಾಗದವು ಅನ್ಹಾರ್ಮೋನಿಕ್ ಆಂದೋಲಕ ಸಮೀಕರಣವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಇದರಲ್ಲಿ n ಗೆ 1 ಸಮನಾಗಿರುತ್ತದೆ ಗಾಗಿ ಕಡಿಮೆ ಆದೇಶದ ಅಂದಾಜು ನಾವು ಅದನ್ನು ಊಹಿಸಲಿದ್ದೇವೆ ಮತ್ತು ಆ ಊಹೆಯ ಆಧಾರವು ಈ ವಿಷಯವನ್ನು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನಿಂದ ಎರವಲು ಪಡೆಯಲಿದೆ ಆದ್ದರಿಂದ ನಾವು ಇದನ್ನು ಮಾಡಲು ಹೊರಟಿದ್ದೇವೆ ಹಾಗಾಗಿ ಅದನ್ನು ಹಂತ ಹಂತವಾಗಿ ಬರೆಯೋಣ x ಪ್ರಾತಿನಿಧ್ಯವು Cnn 1 ಅಥವಾ Cnn1 ಸಂಖ್ಯೆಗಳ ಸಂಗ್ರಹವಾಗಲಿದೆ ಏಕೆಂದರೆ ಗರಿಷ್ಠ n ಬದಲಾವಣೆ 1 ಆಗಿರಬಹುದು ಮತ್ತು ಇಲ್ಲಿ ಅನುಗುಣವಾದ ಆವರ್ತನವು nn 1 ಮತ್ತು nn1 ಆಗಿರಲಿ ಆದ್ದರಿಂದ ಸಮಯ ಅವಲಂಬನೆಯನ್ನು ಬೇರೆ ಬಣ್ಣದಲ್ಲಿ Cnn 1einn 1tಮತ್ತು ಇನ್ನೊಂದನ್ನು Cnn1einn1t ಎಂದು ಬರೆಯಬಹುದು ಚಲನೆಯ ಸಂಖ್ಯೆ 2 ಸಮೀಕರಣವು ಚಲನೆಯ ಶಾಸ್ತ್ರೀಯ ಸಮೀಕರಣದಂತೆಯೇ ಇರುತ್ತದೆ ಅದು x02x0 ಎಂದು ಹೇಳುತ್ತದೆ ನಾವು ಒಂದು ಘಟಕಕ್ಕೆ ಬದಲಿಯಾಗಿ ನೋಡೋಣ ಆದ್ದರಿಂದ ನಾನು ಉದಾಹರಣೆಗೆ ಪಡೆಯಲಿದ್ದೇನೆ Cnn 1ಗಾಗಿ ನಾನು nn 12Cnn 102Cnn 1einn 1t0 ಅನ್ನು ಪಡೆಯಲಿದ್ದೇನೆ ಮತ್ತು ಇದು ತಕ್ಷಣ ನನಗೆ ನೀಡುತ್ತದೆ ಅದು nn 1±0 ಅದೇ ರೀತಿಯಲ್ಲಿ ನಾನು nn12Cnn102Cnn10 ಅನ್ನು ಪಡೆಯಲಿದ್ದೇನೆ ಮತ್ತು ಇದು nn1 0 ಅನ್ನು ಸೂಚಿಸುತ್ತದೆ ಆದರೆ ಮೈನಸ್ ಚಿಹ್ನೆಯೊಂದಿಗೆ ಇದನ್ನು ನೆನಪಿನಲ್ಲಿಡಿ ಏಕೆಂದರೆ ಒಂದು ಎಲೆಕ್ಟ್ರಾನ್ ಮೇಲಿನಿಂದ ಕೆಳ ಹಂತಕ್ಕೆ ಜಿಗಿಯುವಾಗ ಮತ್ತು ನಾವು ಸಕಾರಾತ್ಮಕ ಆವರ್ತನವನ್ನು ತೆಗೆದುಕೊಳ್ಳುತ್ತಿರುವಾಗ ಆವರ್ತನ ಇನ್ನೊಂದು ಋಣಾತ್ಮಕ ಆವರ್ತನವಾಗಲಿದೆ ಆದ್ದರಿಂದ ಚಲನೆಯ ಶಾಸ್ತ್ರೀಯ ಸಮೀಕರಣದಿಂದ ಅದು ಸ್ಪಷ್ಟವಾದ ನಂತರ ನಾವು ನಮ್ಮ ಕ್ವಾಂಟಮ್ ಪರಿಸ್ಥಿತಿಗಳನ್ನು ಅನ್ವಯಿಸಲು ಸಿದ್ಧರಿದ್ದೇವೆ ಮತ್ತು ಕ್ವಾಂಟಮ್ ಸ್ಥಿತಿಯು 2πmα ∞nαn|Cnαn |2 nn α|Cnn α |2h ಎಂದು ಹೇಳುತ್ತದೆ ಈಗ ಈ ಸಂದರ್ಭದಲ್ಲಿ 1 ಏಕೆಂದರೆ n 1 ಆಗಿದೆ ಈಗ 1 ನಿಮಗೆ 2πm0|Cn1n |2 0|Cnn 1 |2 ಮತ್ತು α 1 ನನಗೆ 2πm 0Cn 1n |20Cnn1 |2 ನೀಡುತ್ತದೆ ಮತ್ತು 2 ರ ಮೊತ್ತವು ನನಗೆ h ನೀಡುತ್ತದೆ ಮತ್ತು ನೀವು 4πm|Cn1n |2 |Cnn 1 |2h ಅನ್ನು ಪಡೆಯಲು ಹೊರಟಿರುವ 2 ಟರ್ಮ್ ಗಳನ್ನು ನೀವು ಸೇರಿಸುತ್ತೀರಿ ಅದು ಕ್ವಾಂಟಮ್ ಸ್ಥಿತಿಯು ನನಗೆ ನೀಡುತ್ತದೆ ಸರಿ ಆದ್ದರಿಂದ ಇದು ಕ್ವಾಂಟಮ್ ಸ್ಥಿತಿಯಾಗಿದೆ ಮತ್ತು ಇದು ನನಗೆ Cnn1 ಅನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಮತ್ತು ನಾನು ಇಲ್ಲಿ ಏನು ಬಳಸಿದ್ದೇನೆ ಎಂದು ನಾನು Cnn12|Cn1n |2 ಸಹ ಬಳಸಿದ್ದೇನೆ ಮತ್ತು Cnn 1 ಆದ್ದರಿಂದ ಈಗ ನನಗೆ ಯಾವ ಕ್ವಾಂಟಮ್ ಸ್ಥಿತಿ ನೀಡಿದೆ ಎಂಬುದು 4m0|Cn1n |2 Cnn 12h ಅಥವಾ |Cn1n |2 Cnn 12h4m0 ಮತ್ತು ಇದರ ತಕ್ಷಣದ ಪರಿಹಾರವು Cnn 1nh4m0constant ಕ್ವಾಂಟಮ್ ಪರಿಸ್ಥಿತಿಗಳಿಂದ ಸ್ಥಿರತೆಯನ್ನು ನಿರ್ಧರಿಸಬೇಕು ಎಂದು ಹೈಸನ್ಬರ್ಗ್ ಹೇಳಿದ್ದನ್ನು ನೆನಪಿಡಿ ಇದನ್ನು ನಾನು n2m0constant ಎಂದು ಸಹ ಬರೆಯಬಹುದು ಈಗ ನಾವು ಕೆಲವು ಭೌತಶಾಸ್ತ್ರವನ್ನು ಬಳಸಲಿದ್ದೇವೆ ಭೌತಶಾಸ್ತ್ರವು ಕೆಳಮಟ್ಟಕ್ಕೆ ಯಾವುದೇ ಪರಿವರ್ತನೆಯಾಗುವುದಿಲ್ಲ ಅದು ನೆಲದ ಸ್ಥಿತಿಯಿಂದ n 0 ಆಗುತ್ತದೆ ಮತ್ತು ಇದು Cn0n 10 ಎಂದು ಸೂಚಿಸುತ್ತದೆ ಇದು ಈ ಸಮೀಕರಣದಿಂದ ತಕ್ಷಣವೇ 0 ಗೆ ಸ್ಥಿರವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಹಾರ್ಮೋನಿಕ್ ಆಂದೋಲಕ ಸಮೀಕರಣವನ್ನು ತೆಗೆದುಕೊಳ್ಳುವುದರಿಂದ ಶಾಸ್ತ್ರೀಯ ಸಮೀಕರಣವು ನನಗೆ ಎಲ್ಲಾ ns ಗಳಿಗೆ nn 10 ಮತ್ತು nn1 0 ಅನ್ನು ಎಲ್ಲಾ n ಗಳಿಗೆ ನೀಡಿತು ಸಂಖ್ಯೆ 2 ಅದನ್ನೇ ನಾವು ಕ್ವಾಂಟಮ್ ಸ್ಥಿತಿಯನ್ನು ಅನ್ವಯಿಸಿದ್ದೇವೆ ಮತ್ತು ಅದನ್ನು ಪಡೆದುಕೊಂಡಿದ್ದೇವೆ |Cnn 1 |2nh2m0 ವ್ಯವಸ್ಥೆಯ ಶಕ್ತಿಯ ಬಗ್ಗೆ ಏನು ಆದ್ದರಿಂದ ನಾವು ಈ ಪರಿವರ್ತನೆಯ ಮ್ಯಾಟ್ರಿಕ್ಸ್ ಅಂಶವನ್ನು ಈಗ ಪಡೆದುಕೊಂಡಿದ್ದೇವೆ ಶಕ್ತಿಯನ್ನು ಸಂರಕ್ಷಿಸಲಾಗಿರುವುದರಿಂದ ಶಕ್ತಿಯ ಮ್ಯಾಟ್ರಿಕ್ಸ್ನ ಡೈಯಗನಲ್ ಎಲಿಮೆಂಟ್ಸ್ ಮಾತ್ರ 0 ಕ್ಕೆ ಸಮನಾಗಿರುವುದಿಲ್ಲ ಏಕೆಂದರೆ ಡೈಯಗನಲ್ ಎಲಿಮೆಂಟ್ ಗಳಿದ್ದರೆ ಅವು ಅಗತ್ಯವಾಗಿ eiωt ಅನ್ನು ಒಳಗೊಂಡಿರುತ್ತವೆ ಮತ್ತು ಅದು ಸಮಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾನು n ನೇ ಹಂತಕ್ಕೆ ಶಕ್ತಿಯನ್ನು ಲೆಕ್ಕಹಾಕಲು ಬಯಸಿದರೆ ಇದು nth ಮಟ್ಟಕ್ಕೆ 12mvn2 12kxn2 ಗೆ ಸಮಾನವಾಗಿರುತ್ತದೆ ಮತ್ತು ಇದು 12mvnn2 12m02xnn2 ಮತ್ತು ಅದು n th ಹಂತಕ್ಕೆ ಶಕ್ತಿಯಾಗಿರುತ್ತದೆ ಸಿಸ್ಟಮ್ n th ಹಂತದ ಶಕ್ತಿಯನ್ನು ಪಡೆಯಲು ನಾವು ಈಗ ಲೆಕ್ಕಾಚಾರ ಮಾಡಬೇಕಾಗಿರುವುದು ಮತ್ತು ಮುಂದಿನದನ್ನು ಮಾಡೋಣ X ಎಂದರೇನು ಇದನ್ನು C n ಸಂಖ್ಯೆಗಳಿಂದ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ x2tnn ∑CnnCnn ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಅದು ಸರಿ ಇದೆ ಮತ್ತು ಇದು ಬೇರೇನಲ್ಲ ∑|Cnn |2 ಆಗಿದೆ ಈಗ ನಾವು nn±1 ಅನ್ನು ನೋಡಿದ್ದೇವೆ ಮತ್ತು ಆದ್ದರಿಂದ ನಾನು Cnn12|Cnn 1 |2 ಅನ್ನು ಹೊಂದಲಿದ್ದೇನೆ ಮತ್ತು ಇವುಗಳನ್ನು ಲೆಕ್ಕಹಾಕಲಾಗಿದೆ ಇದು n12m0n2m0ಅನ್ನು ಹೊರತುಪಡಿಸಿ ಬೇರೇನಲ್ಲ ಆದ್ದರಿಂದ ಹೊರಬರುವ n12m0 v ಬಗ್ಗೆ ಏನು v2tnn ಏನಲ್ಲ ∑innCnninnCnn ಇದು vtt2 ಇದು ಬೇರೇನಲ್ಲ ∑nnnn|Cnn |2 nn nn ಆಗಿರುವುದರಿಂದ ನಾವು ಇದನ್ನು ∑nn2|Cnn |2 ಗೆ ಸಮಾನವಾಗಿ ಪಡೆಯುತ್ತೇವೆ ಮತ್ತು ಆದ್ದರಿಂದ nn±1 ಮತ್ತು ಎಲ್ಲಾ nn 1 ಅನ್ನು 0 ಎಂದು ತೆಗೆದುಕೊಳ್ಳುತ್ತೇವೆ ನಾವು ಇದನ್ನು ಪಡೆಯುತ್ತೇವೆ ಇಡೀ ವಿಷಯವು 02|Cnn1 |202|Cnn 1 |2 ಗೆ ಸಮನಾಗಿರಬೇಕು ಇದು x2 ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಈ ಮೌಲ್ಯವು 02n12m0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು v ಪಡೆದಿದ್ದೀರಿ ನಾವು 0ಶಕ್ತಿಯನ್ನು ಪಡೆದಿದ್ದೇವೆ Enn 12mv212m02x2 ಆಗಿದ್ದು ಅದು 12mv2 ಆಗಿ ಹೊರಬರುತ್ತದೆ ನಾವು ಈಗ ಲೆಕ್ಕಾಚಾರ ಮಾಡಿರುವುದು 12m02n12 m0 ಅನ್ನು ಹೊರತುಪಡಿಸಿ ಬೇರೇನಲ್ಲ ಮತ್ತು ಎರಡನೇ ಪದವು12mω02n12 ℏm0 ಆಗಿದೆ ಆದ್ದರಿಂದ ಇದು m ರದ್ದಾಗಿದೆ ಎಂದು ಹೊರಬರುತ್ತದೆ ಆದ್ದರಿಂದ ಇಲ್ಲಿ 0 ಒಂದೇ ಒಂದು ಕೆಲಸ ಮಾಡುತ್ತದೆ ಮತ್ತು ನೀವು ಪಡೆಯುತ್ತೀರಿ n12 0 ಅದು ಶಕ್ತಿಯಾಗಿದೆ ಆದ್ದರಿಂದ ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಪ್ರಕಾರ ನಾವು n th ಹಂತಕ್ಕೆ ಸಮನಾಗಿರಲು E ಅನ್ನು ಪಡೆಯುತ್ತೇವೆ n12 0 ಸೂಚನೆ n 0 ಗೆ ಸಮನಾಗಿರುತ್ತದೆ E0 ಅನ್ನು 02 ಗೆ ನೀಡುತ್ತದೆ ಅದು ಶಾಸ್ತ್ರೀಯ ಅರ್ಥದಲ್ಲಿ ಅಥವಾ ವಿಲ್ಸನ್ಸ್ ಸೊಮರ್ಫೆಲ್ಡ್ ನಂತೆ 0 ಶಕ್ತಿಯಲ್ಲ ಕ್ವಾಂಟಮ್ ಪರಿಸ್ಥಿತಿಗಳ ನೆಲದ ಸ್ಥಿತಿಯ ಶಕ್ತಿ 02 ಆಗಿದೆ ಇದನ್ನು 0 ಪಾಯಿಂಟ್ ಎನರ್ಜಿ ಎಂದು ಕರೆಯಲಾಗುತ್ತದೆ ಮತ್ತು E ಇನ್ನೂ 0 ಅಥವಾ h0 ಆಗಿದ್ದು ನಾವು ಬ್ಲ್ಯಾಕ್ಬಾಡಿ ವಿಕಿರಣ ಸೂತ್ರವನ್ನು ಕಡಿಮೆಗೊಳಿಸಬೇಕಾದರೆ ಅದು ಇರಬೇಕು ಆದ್ದರಿಂದ ಅದು ಸರಿಯಾಗಿ ಹೊರಬರುತ್ತದೆ ಮತ್ತು ಶಕ್ತಿಯು 0 ಪಾಯಿಂಟ್ ಶಕ್ತಿಯನ್ನು ಹೊಂದಿದೆ ಈ ಎಲ್ಲದರಲ್ಲೂ ಹೈಸೆನ್ಬರ್ಗ್ ಮಾಡಲು ಸಾಧ್ಯವಾಯಿತು ಕ್ವಾಂಟಮ್ ಯಾಂತ್ರಿಕ ಪರಿಗಣನೆಗಳಿಂದ ಶಕ್ತಿಯನ್ನು ಸಂಪೂರ್ಣವಾಗಿ ಲೆಕ್ಕಾಚಾರ ಮಾಡುವುದು ಅಲ್ಲಿ ಕ್ವಾಂಟಮ್ ಯಾಂತ್ರಿಕ ಪ್ರಮಾಣಗಳನ್ನು ಮ್ಯಾಟ್ರಿಕ್ಸ್ ಕ್ವಾಂಟಮ್ ಪರಿಸ್ಥಿತಿಗಳು ಮತ್ತು ಚಲನೆಯ ಸಹಾಯದ ಸಮೀಕರಣವಾಗಿ ವ್ಯಕ್ತಪಡಿಸಲಾಗುತ್ತದೆ ಅವರು ಪ್ರಸ್ತಾಪಿಸಿದ ಈ ಗುಣಾಂಕಗಳನ್ನು ನೀವು ನಿರ್ಧರಿಸುತ್ತೀರಿ n ನಿಂದ n ಮೈನಸ್ 1 ಗೆ ಪರಿವರ್ತನೆಗೊಂಡಾಗ ಹೊರಬರುವ ಶಕ್ತಿಯ ದರ ಅಥವಾ dEdt ಬಗ್ಗೆ ಏನು ಮತ್ತು ಅದು ನಿಮಗೆ ಐನ್ಸ್ಟೈನ್ ನ ಗುಣಾಂಕವನ್ನೂ ನೀಡುತ್ತದೆ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಬಳಸಿಕೊಂಡು ನಾವು ಇದನ್ನು ಮೊದಲೇ ಲೆಕ್ಕ ಹಾಕಿದ್ದೇವೆ ಎಂಬುದನ್ನು ನೆನಪಿಡಿ ಆದ್ದರಿಂದ ನಾವು ಅದನ್ನು ಮಾಡೋಣ dEnn 1dtavg ನಾನು ಶಾಸ್ತ್ರೀಯ ಸೂತ್ರವನ್ನು ಬಳಸಲಿದ್ದೇನೆ 23e24π0a2c3avg ಸಮಯದ ಪ್ರಕಾರ ನೀಡಲಾಗುವುದು ಇದು ನಾವು ಬಳಸಿದ ಸೂತ್ರವಾಗಿದೆ ಮತ್ತು ನಾನು ಸರಾಸರಿ ತೆಗೆದುಕೊಂಡಾಗ ನಾನು ಇದರ ಸರಾಸರಿಯನ್ನು ತೆಗೆದುಕೊಳ್ಳುತ್ತೇನೆ ಇದು ಹೊರಬರುತ್ತದೆ 13e24π0nn 14Ampl2c3 ಆಗಿರಲಿದೆ ಈಗ ನಾವು ಈಗಾಗಲೇ nn 11 ಮತ್ತು ಈ ಎಲ್ಲ ವಿಷಯಗಳು 0 ರಂತೆಯೇ ಇರುವುದನ್ನು ನೋಡಿದ್ದೇವೆ ಆದ್ದರಿಂದ ಇದು 13e24π0nn 14Ann 12c3 ಆಗಿರುತ್ತದೆ ಈ ಆಂಪ್ಲಿಟ್ಯೂಡ್ ಬಗ್ಗೆ ಹೇಳಿ ಮತ್ತೆ ಶಾಸ್ತ್ರೀಯ ದೃಶ್ಯಕ್ಕೆ ಹಿಂತಿರುಗಿ ಮತ್ತು x ಅನ್ನು ∑Ceiωnt ಎಂದು ಬರೆಯಲಾಗಿದೆ ಎಂದು ಹೇಳುತ್ತೇನೆ ಇದನ್ನು C ಯನ್ನು 2Ccos⁡τωtಎಂದು ನೈಜವಾಗಿ ತೆಗೆದುಕೊಳ್ಳಬಹುದು ಎಂದು ಬರೆಯಬಹುದು ಕ್ವಾಂಟಮ್ ಮೆಕ್ಯಾನಿಕಲ್ ಸೀನ್ ಅರ್ಥದಲ್ಲಿ ನಾನು n ಗೆ n ಮೈನಸ್ 1 ರ ಆಂಪ್ಲಿಟ್ಯೂಡ್ 2Cnn 1 ಆಗಿರುತ್ತದೆ n 1 ಆ ಕರೆಸ್ಪಾಂಡೆನ್ಸ್ ಅನ್ನು ಮಾಡುತ್ತದೆ ಮತ್ತು ಇದು Ann 124|Cnn 1 |2 ಆಗಿದ್ದು ನಾವು ಈಗಾಗಲೇ 4ℏ2m0 ಎಂದು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಇದು 2m0 ಎಂದು ಹೊರಬರುತ್ತದೆ ನಾನು ಇದನ್ನು ಇಲ್ಲಿರುವ ಸೂತ್ರದಲ್ಲಿ ಬದಲಿಸುತ್ತೇನೆ ಮತ್ತು dEdtnn 1 ಅನ್ನು 13e24π004c3ಗೆ ಮತ್ತು Ann 12 ಗೆ ಸಮನಾಗಿರುತ್ತದೆ ನಾನು 2ℏm0ಪಡೆಯುತ್ತೇನೆ ಈ 0ನನಗೆ 03 ನೀಡುವ ಕೆಲವು ಪದಗಳನ್ನು ರದ್ದು ಮಾಡೋಣ ಮತ್ತು ಆದ್ದರಿಂದ ನಾನು ಈ 2 ಅನ್ನು ನಾನು ಮುಂದೆ ತರಬಹುದು ಮತ್ತು ಆದ್ದರಿಂದ ನಾನು dEdt ಪರಿವರ್ತನೆಯನ್ನು n ನಿಂದ n 1 ಗೆ ಬರೆಯುವುದು 23e24π003mc3 ಗೆ ಸಮಾನವಾಗಿರುತ್ತದೆ ಇದು Ann 1 ಗಾಗಿ ಐನ್ಸ್ಟೈನ್ ನ ಗುಣಾಂಕಕ್ಕೆ 0ಪಟ್ಟು ಸಮನಾಗಿರುತ್ತದೆ ಎಂದು ನಾನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಇದು ತಕ್ಷಣವೇ Ann 1 23e24π002mc3n ಆಗಿರುವ ಉತ್ತರವನ್ನು ನೀಡುತ್ತದೆ ಒಂದು n ಕೂಡ ಇದೆ ಏಕೆಂದರೆ Cn ಅಂಶವು n ಅನ್ನು ಹೊಂದಿದೆ ಮತ್ತು ಇದು ನಿಖರವಾಗಿ ನಾವು ಮೊದಲು ಪಡೆದ ಉತ್ತರವಾಗಿದೆ ಆದ್ದರಿಂದ ಕ್ವಾಂಟಮ್ ಯಾಂತ್ರಿಕವಾಗಿದೆ ನಾವು ಇದನ್ನು ಸಂಪೂರ್ಣವಾಗಿ ಕ್ವಾಂಟಮ್ ಯಾಂತ್ರಿಕ ಲೆಕ್ಕಾಚಾರದ ಮೂಲಕ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಹೈಸೆನ್ಬರ್ಗ್ ಅವರ ಸಮೀಕರಣದ ಹಾರ್ಮೋನಿಕ್ ಆಂದೋಲಕ ಮತ್ತು ಬರೆಯುವಿಕೆಯ ಅನ್ವಯದ ಕುರಿತು ಈ ಉಪನ್ಯಾಸವನ್ನು ಈಗ ನಾನು ಮುಕ್ತಾಯಗೊಳಿಸುತ್ತೇನೆ ಆದ್ದರಿಂದ ಇದು ಮೂಲತಃ ಕ್ವಾಂಟಮ್ ಮೆಕ್ಯಾನಿಕ್ಸ್ ಗೆ ಹೈಸೆನ್ಬರ್ಗ್ ನ ವಿಧಾನವು ನಂಬರ್ ಒನ್ ಎಕ್ಸ್ಪ್ರೆಸ್ ಚಲನಶಾಸ್ತ್ರದ ಪ್ರಮಾಣವನ್ನು ಮ್ಯಾಟ್ರಿಕ್ಸ್ ಗಳಂತೆ ತೀರ್ಮಾನಿಸುತ್ತದೆ ಮತ್ತು ಇದನ್ನು ಮಾಡಲಾಗಿದ್ದು ಏಕೆಂದರೆ ನಾವು ವೀಕ್ಷಿಸಬಹುದಾದ ಸಮಯದ ವಿಷಯದಲ್ಲಿ ಮಾತ್ರ ಸಮಸ್ಯೆಯನ್ನು ರೂಪಿಸಲು ಬಯಸುತ್ತೇವೆ ಸ್ವತಂತ್ರ ಪ್ರಮಾಣಗಳನ್ನು ಡೈಯಗನಲ್ ಮ್ಯಾಟ್ರಿಕ್ಸ್ ಗಳಿಂದ ಪ್ರತಿನಿಧಿಸಲಾಗುತ್ತದೆ ನಂತರ ಚಲನೆಯ ಸಮೀಕರಣವು ಶಾಸ್ತ್ರೀಯ ಮತ್ತು ಕ್ವಾಂಟಮ್ ಸ್ಥಿತಿಯು ಮ್ಯಾಟ್ರಿಕ್ಸ್ ಅಂಶಗಳ ಪ್ರಕಾರ ವ್ಯಕ್ತವಾಗುತ್ತದೆ ಆದ್ದರಿಂದ ಇದು ಹೈಸೆನ್ಬರ್ಗ್ ನ ವಿಧಾನದ ತೀರ್ಮಾನವಾಗಿದೆ ಇದನ್ನು ಹೆಚ್ಚು ಸಾಮಾನ್ಯಗೊಳಿಸಲಾಯಿತು ಮತ್ತು ಬಲವಾದ ಹೆಜ್ಜೆಯನ್ನು ಮತ್ತು ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಸಂಕ್ಷಿಪ್ತ ಪರಿಚಯವನ್ನು ನೀಡುತ್ತೇನೆ